ಇಂಜಿನಿಯರಿಂಗ್ ಗಣಿತದ 6 ನೇ ಉಪನ್ಯಾಸಕ್ಕೆ ನಾನು ಸ್ವಾಗತಿಸುತ್ತೇನೆ ಮತ್ತು ಇಂದು ನಾವು ಎರಡು ಅಸ್ಥಿರಗಳ ಕಾರ್ಯಗಳ ಮಿತಿಯನ್ನು ಚರ್ಚಿಸುತ್ತೇವೆ ಆದ್ದರಿಂದ ಇಂದು ನಿರ್ದಿಷ್ಟವಾಗಿ ನಾವು ಈಗ ಹಲವಾರು ಅಸ್ಥಿರಗಳ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಾನು ಮಿತಿಗಳನ್ನು ಪರಿಚಯಿಸುವ ಮೊದಲು ಹಲವಾರು ಅಸ್ಥಿರಗಳಿಗೆ ನಾವು ಯಾವ ರೀತಿಯ ಕಾರ್ಯಗಳನ್ನು ಅರ್ಥೈಸುತ್ತೇವೆ ಎಂಬುದರ ಬಗ್ಗೆಯೂ ಚರ್ಚಿಸುತ್ತೇನೆ ಆದ್ದರಿಂದ ಇಲ್ಲಿ ಮೊದಲು ನಾನು ನಿಮಗೆ ಎರಡು ಅಸ್ಥಿರಗಳ ಕಾರ್ಯಗಳನ್ನು ಪರಿಚಯಿಸುತ್ತೇನೆ ಆದ್ದರಿಂದ ಎಂಬ ಕಾರ್ಯವು ಒಂದು ವೇರಿಯೇಬಲ್ನ ಕಾರ್ಯವನ್ನು ನಾವು ಹೊಂದಿರುವಂತೆಯೇ ಇರುತ್ತದೆ ಆದರೆ ಅಲ್ಲಿ ನಾವು ಆದ್ದರಿಂದ ಅವುಗಳನ್ನು ಕೇವಲ ಒಂದು ವೇರಿಯೇಬಲ್ ಆಗಿ ಬಳಸಲಾಗುತ್ತದೆ ಆದರೆ ಈಗ ಇಲ್ಲಿ ಮತ್ತು ಎರಡು ಅಸ್ಥಿರಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಎರಡು ಅಸ್ಥಿರಗಳ ಕಾರ್ಯವಾಗಿದೆ ಮತ್ತು ಇದುಎರಡು ಅಸ್ಥಿರಗಳ ನಿಜವಾದ ಮೌಲ್ಯದ ಕಾರ್ಯವಾಗಿದೆ ಮತ್ತು ಪ್ರತಿಗೆ ಇದ್ದರೆ ಅದನ್ನು ಇದು x y ಸಮತಲದ ಒಂದು ನಿರ್ದಿಷ್ಟ ಭಾಗದ ಕಾರ್ಯದ ಡೊಮೇನ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಬಳಸಿಕೊಂಡು ನಾವು ಈ ಮೌಲ್ಯವನ್ನು ನಿಯೋಜಿಸಿದರೆ ನಿಯಮ ಎಂಬುದು ಗೆ ಸಮಾನವಾಗಿರುತ್ತದೆ ಕೆಲವು ನಿರ್ದಿಷ್ಟ ನಿಯಮಪ್ರಕಾರ ನಿಜವಾದ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ನಂತರ ನಾವು ಈ ಕಾರ್ಯವನ್ನು ಎರಡು ಅಸ್ಥಿರಗಳ ಕಾರ್ಯ ಎಂದು ಕರೆಯುತ್ತೇವೆ ಹಾಗಾದರೆ ಡೊಮೇನ್ ಎಂದರೇನು ಡೊಮೇನ್ ಮೂಲತಃ ಬಿಂದು ಗಳ ಗುಂಪಾಗಿದೆ x y ಸಮತಲಕ್ಕಾಗಿ ಅನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ಶ್ರೇಣಿ ಶ್ರೇಣಿಯು ಬಿಂದುವಿನ ಗೆ ಅನುಗುಣವಾಗಿ ರುವ ಒಟ್ಟಾರೆ ಸಂಭವನೀಯ ಮೌಲ್ಯಗಳ ಸಂಗ್ರಹವಾಗಿದೆ ಆದ್ದರಿಂದ ಇಲ್ಲಿ ನಾವು ಈ ಅನ್ನು ಅವಲಂಬಿತ ಸ್ವತಂತ್ರ ಅಸ್ಥಿರ ಮತ್ತು ಅನ್ನು ಅವಲಂಬಿತ ವೇರಿಯಬಲ್ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ನಮಗೆ ನಿರ್ದೇಶಾಂಕ ವ್ಯವಸ್ಥೆಯು ಮತ್ತು ಅಕ್ಷದಲ್ಲಿ ಉದಾಹರಣೆಗೆ ಪರಿಗಣಿಸೋಣಈ ಪಾಯಿಂಟ್ ಸಮತಲದಲ್ಲಿ ಈ ಹಂತದಲ್ಲಿ ಇಲ್ಲಿ ಸೂಚಿಸಲಾಗುತ್ತದೆ ಮತ್ತು ಈ ಹಂತದಲ್ಲಿ ನಿರ್ದೇಶಾಂಕ ಸಮತಲದಲ್ಲಿ ಮತ್ತು ಯು ನೀಡುವುದು ಆದ್ದರಿಂದ ಈ ಬಿಂದುವಿಗೆ ಅನುಗುಣವಾಗಿ ನಾವು ಈ ಲೆಕ್ಕಾಚಾರ ಮಾಡಿದರೆ ಉದಾಹರಣೆಗೆ ಈ ಹಂತದಲ್ಲಿ z ಅಕ್ಷದ ಉದ್ದಕ್ಕೂ ಇರುವ ಎತ್ತರ ಈ ಆದ್ದರಿಂದ ಈ ಯು 3 ಆಯಾಮದ ಸಿಸ್ಟಮ್ನಲ್ಲಿ ಸಂಘಟಿಸಲು ಸಂಘಟಿಸಲು ಮತ್ತು ಸಂಘಟಿಸಲು ಉಪಯೋಗಿಸುವ ಬಿಂದುವಾಗಿದೆ ಅನುಗುಣವಾಗಿ ಈ ಎಲ್ಲಾ ಬಿಂದುಗಳನ್ನು ಸಂಗ್ರಹಿಸಿದರೆ ನಾವು ಈ ಮೇಲ್ಮೈಯನ್ನು ರಚಿಸುತ್ತೇವೆ ಆದ್ದರಿಂದ ಇಲ್ಲಿ 3 ಆಯಾಮದ ಸಮತಲದಲ್ಲಿನ ಎರಡು ಅಸ್ಥಿರಗಳ ಕಾರ್ಯವು ಮೇಲ್ಮೈಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಕ್ರಿಯೆ ಗೆ ಸಮಾನವಾಗಿರುತ್ತದೆ ಇದು ಈ 3 ಆಯಾಮದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಮೇಲ್ಮೈಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈಗ ಈ ಉದಾಹರಣೆಯನ್ನು ಇಲ್ಲಿ ಪರಿಗಣಿಸೋಣ ಆದ್ದರಿಂದ ಈ ಇಲ್ಲಿಯ ಚರ್ಚೆ ಮತ್ತು ಇದು ಎಂದು ಸೂಚಿಸುತ್ತದೆ ಆದ್ದರಿಂದ ನಾವು ಡೊಮೇನ್ D ಅನ್ನು ಪಡೆಯುತ್ತೇವೆ ಅದು ನಲ್ಲಿರುವ ಎಲ್ಲಾ ಬಿಂದುಗಳನ್ನು ಒಳಗೊಂಡಿದೆ ಎಂದರೆ ಎರಡೂ ನೈಜವಾಗಿವೆ ಆದ್ದರಿಂದ ಸಮತಲದಲ್ಲಿ ಎಲ್ಲಿ ಆಗಿದೆ ಆದ್ದರಿಂದ ಇದು ಸಮತಲ ನಲ್ಲಿನ ವೃತ್ತಾಕಾರದ ಡಿಸ್ಕ್ ಆಗಿದೆ ಇದು ಡೊಮೇನ್ ಅನ್ನು ರೂಪಿಸುತ್ತದೆ ಈ ಕಾರ್ಯಕ್ಕಾಗಿ ಮತ್ತು ಶ್ರೇಣಿ ಆದ್ದರಿಂದ ನ ಸಂಭವನೀಯ ಮೌಲ್ಯಗಳ ಈ ಡೊಮೇನ್ನ ಬಿಂದುಗಳಿಗೆ ಮೌಲ್ಯಗಳುಇದು ಶ್ರೇಣಿ ಆದ್ದರಿಂದ ನೀವು ಇದನ್ನು ಇಲ್ಲಿ ಗಮನಿಸಿದರೆ ಇಲ್ಲಿರುವ ವರ್ಗಮೂಲದ ಈ ಮೌಲ್ಯವು 0 ಮತ್ತು 1 ಕ್ಕೆ ಸೇರುತ್ತದೆ ಆದ್ದರಿಂದ ಅದು ಶ್ರೇಣಿ R ಆದ್ದರಿಂದ ಇದು ಫಂಕ್ಷನ್ ನ ಕಾರ್ಯದ ಗೋಳ ವಾಗಿರುವ ಗ್ರಾಫ್ ಮೂಲತಃ ಗೋಳದ ಭಾಗಕ್ಕಿಂತ ಅರ್ಧದಷ್ಟು ಗೋಳ ಆದ್ದರಿಂದ ಇಲ್ಲಿ ಅಕ್ಷ ಅಕ್ಷ ಮತ್ತು ಅಕ್ಷ ಆದ್ದರಿಂದ ಇಲ್ಲಿ ಈ ಡೊಮೇನ್ ವೃತ್ತಾಕಾರದ ಡಿಸ್ಕ್ ಸ್ಕ್ವೇರ್ ಮತ್ತು y ಸ್ಕ್ವೇರ್ 0 ಕ್ಕಿಂತ ಕಡಿಮೆ ಮತ್ತು ಈ ವೃತ್ತಾಕಾರದ ಡಿಸ್ಕ್ನ ಪ್ರತಿಯೊಂದು ಹಂತದಲ್ಲಿ ನಾವು ನ ಮೌಲ್ಯವನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ಮೇಲ್ಮೈಯನ್ನು ಯೋಜಿಸಲಾಗಿದೆ ಆದ್ದರಿಂದ ಇದು ಎರಡು ಅಸ್ಥಿರಗಳ ಕಾರ್ಯಗಳ ಜ್ಯಾಮಿತೀಯ ವ್ಯಾಖ್ಯಾನವಾಗಿದೆ ಈಗ ನಾವು ನಂತರ ಮಿತಿ ಮತ್ತು ನಿರಂತರತೆಯ ಭಾಗಕ್ಕೆ ಹೋಗುವ ಮೊದಲು ಸಮತಲದಲ್ಲಿರುವ ಎರಡು ಬಿಂದುಗಳ ನಡುವಿನ ಅಂತರದ ಪರಿಕಲ್ಪನೆ ನಮಗೆ ಬೇಕಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಎರಡು ನಿರ್ದೇಶಾಂಕಗಳನ್ನು ಹೊಂದಿರುವ P ಮತ್ತು Q ಎರಡು ಬಿಂದುಗಳನ್ನು ಹೊಂದಿದ್ದರೆ ಮತ್ತು ನಂತರ ಈ ಎರಡು ಬಿಂದುಗಳ ನಡುವಿನ ಅಂತರ ಎಷ್ಟು ಆದ್ದರಿಂದ ನಾವು ಈ ತ್ರಿಕೋನವನ್ನು ರೂಪಿಸುತ್ತೇವೆಯೇ ಎಂದು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ನಂತರ ಇಲ್ಲಿ ಎತ್ತರವು ನಂತೆ ಇರುತ್ತದೆ ಮತ್ತು ಇದು ಮತ್ತು ಈಗ ಈ ದೂರ PQ ಆದ್ದರಿಂದ ಇದುಅಂತರವಾಗಿದೆ ನಾವು ಈಗ ಬಿಂದುವಿನ ನೆರೆಹೊರೆಯನ್ನು ಪರಿಚಯಿಸುತ್ತೇವೆ ಆದ್ದರಿಂದ ಸಮತಲದಲ್ಲಿ ಅದು ಇಲ್ಲಿ P ಎಂದು ಗುರುತಿಸುತ್ತದೆ ನಂತರ ಈ ಹಂತದ P ಯ ಡೆಲ್ಟಾ ನೆರೆಹೊರೆ ಯಾವುದು ಎಂದು ನಾವು ಈಗ ಪರಿಚಯಿಸುತ್ತೇವೆ ಇದನ್ನು ಸಾಮಾನ್ಯವಾಗಿ ಅಥವಾ ಎಂದು ಸೂಚಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಆದ್ದರಿಂದ ಸ್ವಾಭಾವಿಕವಾಗಿ ಈಗ ಇಲ್ಲಿ ಮತ್ತೆ ತೆರೆದ ವೃತ್ತಾಕಾರದ ಡಿಸ್ಕ್ ಆಗಿದೆ ಇದನ್ನು ಇಲ್ಲಿ ನಿರೂಪಿಸಲಾಗಿದೆ ಅದು ಪಾಯಿಂಟ್ P ಮತ್ತು ಇಲ್ಲಿ ತ್ರಿಜ್ಯವಾಗಿದೆ ಮತ್ತು ಈಗ ಈ ಡಿಸ್ಕ್ನಲ್ಲಿರುವ ಎಲ್ಲಾ ಬಿಂದುಗಳು ಇಲ್ಲಿ ಈ ಸಂಬಂಧವನ್ನು ಪೂರೈಸುತ್ತವೆ ಆದ್ದರಿಂದ ಇದು ಈ ಪಾಯಿಂಟ್ ಹಂತದ P ಯ ನೆರೆಹೊರೆಯಾಗಿದೆ ಇದು ಮುಕ್ತ ನೆರೆಹೊರೆಯಾಗಿದೆ ಏಕೆಂದರೆ ಗಡಿಯನ್ನು ಸೇರಿಸಲಾಗಿಲ್ಲ ನಾವು ಇಲ್ಲಿ ಕ್ಕಿಂತ ಸಮಾನ ಅಥವಾ ಕಡಿಮೆ ಎಂದು ಸೇರಿಸಿದರೆ ಈ ಡಿಸ್ಕ್ನ ಗಡಿ ಅಂದರೆ ವೃತ್ತವನ್ನು ಸಹ ಇಲ್ಲಿ ಬಿಂದುವಿನಲ್ಲಿ ಸೇರಿಸಲಾಗುವುದು ಆದ್ದರಿಂದ ಇದು P ಯ ಮುಕ್ತ ನೆರೆಹೊರೆಯಾಗಿದೆ ಅಥವಾ ತ್ರಿಜ್ಯ ದೊಂದಿಗೆ ಇದು ನೆರೆಹೊರೆಯ ಸಾಮಾನ್ಯವಾದ ವ್ಯಾಖ್ಯಾನವಾಗಿದೆ ಆದರೆ ಪರಿಚಯಿಸಿದ ಪರಿಚಯಿಸಿದ ಈ ಪಾಯಿಂಟ್ ಹಂತದ P ಯ ಸುತ್ತಲಿನ ನೆರೆಹೊರೆಯನ್ನು ನಾವು ನಡುವೆ ಇರುತ್ತದೆ ಎಂದು ಪರಿಚಯಿಸಬಹುದು ಇದು ಮತ್ತು ಸಹ ನಡುವೆ ಇರುತ್ತದೆ ಮತ್ತು ಇದನ್ನು ಇಲ್ಲಿ ಚದರ ಎಂದು ಪ್ರತಿನಿಧಿಸಲಾಗುತ್ತದೆ ಈ ಭಾಗದ ಅರ್ಧದಷ್ಟು ಇದು ಮತ್ತು P ಬಿಂದುವಾಗಿದೆ ಆದ್ದರಿಂದ ಒಂದು ವೇರಿಯೇಬಲ್ನ ಪಂಕ್ಷನ್ ನ ಮಿತಿ ಆದ್ದರಿಂದ ನಾವು ಎರಡು ಅಸ್ಥಿರಗಳ ಕಾರ್ಯಗಳಿಗೆ ಮಿತಿಯ ಪರಿಕಲ್ಪನೆಯನ್ನು ಮಿತಿಯನ್ನು ಪರಿಚಯಿಸುವ ಮೊದಲು ನಾವು ಈಗ ನೆನಪಿಸಿಕೊಳ್ಳುತ್ತೇವೆ ಮೊದಲು ಒಂದು ವೇರಿಯೇಬಲ್ನ ಕ್ರಿಯೆಯ ಮಿತಿಯನ್ನು ಚರ್ಚಿಸುವುದು ಮುಖ್ಯ ಮತ್ತು ಮುಖ್ಯವಾಗಿ ನಾವು ಈಗ ಮಿತಿಯ ಈ ಡೆಲ್ಟಾ ಎಪ್ಸಿಲಾನ್ ವ್ಯಾಖ್ಯಾನವನ್ನು ಕೇಂದ್ರೀಕರಿಸುತ್ತೇವೆ ಇದು ಹಲವಾರು ವೇರಿಯೇಬಲ್ನ ಕಾರ್ಯಗಳಿಗೆ ಮಿತಿಯನ್ನು ಚರ್ಚಿಸಲು ಬಹಳ ಮುಖ್ಯವಾಗಿದೆ ಆದ್ದರಿಂದ ಇಲ್ಲಿ ನಾವು ಒಂದು ವೇರಿಯಬಲ್ ಪ್ರಕರಣಕ್ಕೆ ಹೇಳುತ್ತೇವೆ ಈ ಪ್ರತಿ ಪ್ರತಿ ಒಂದು ಎಲ್ಲ ಅಸ್ತಿತ್ವದಲ್ಲಿದೆ ಆದ್ದರಿಂದ ಎಲ್ಲ ಈ ನ ಈ ನೆರೆಹೊರೆಗೆ ಸೇರಿದ ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಫ್ಲಾಟ್ ನ ಸಹಾಯದಿಂದ ಈ ಪರಿಕಲ್ಪನೆಯನ್ನು ನಿಮಗೆ ವಿವರಿಸುತ್ತೇನೆ ಆದ್ದರಿಂದ ನಮ್ಮಲ್ಲಿ ಒಂದು ಫಂಕ್ಷನ್ ಇದೆ ಅದರ ಮಿತಿಯು ಈ ಗೆ ಸಮೀಪಿಸುತ್ತಿದ್ದಂತೆ ಆದ್ದರಿಂದ ಇದು ಪಾಯಿಂಟ್ ಆಗಿದೆ ಇಲ್ಲಿ ಈ ಮತ್ತು ನಂತರ ಇದು ಈ ಮೌಲ್ಯ ಗೆ ಅನುಗುಣವಾಗಿರುತ್ತದೆ ಮತ್ತು ಈಗ ಆದ್ದರಿಂದ ಈ ವ್ಯಾಖ್ಯಾನವು ಏನು ಹೇಳುತ್ತದೆ ಎಂಬುದು ಪ್ರತಿಯೊಂದ ಕ್ಕೂ ಅನುಗುಣವಾಗಿರುತ್ತದೆ ಆದ್ದರಿಂದ ಇದು ಬಹಳ ಕಡಿಮೆ ಸಂಖ್ಯೆ ಅಥವಾ ಯಾವುದಾದರೂ ಆಗಿರಬಹುದು ಆದ್ದರಿಂದ ಈ ಎಪ್ಸಿಲಾನ್ ಪಾಸಿಟಿವ್ ಅಂದರೆ ಈ ಸುತ್ತಲೂ ಈ ದೂರದಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಪ್ರತಿ ಎಪ್ಸಿಲಾನ್ಗೆ ಎಷ್ಟೇ ಚಿಕ್ಕದಾದರೂ ಈ ನ ನೆರೆಹೊರೆಯಲ್ಲಿ ಯಾವಾಗಲೂ ಇರುತ್ತವೆ ಅದು ಇಲ್ಲಿ ಮತ್ತು ಈಗ ನೀವು ಯಾವುದೇ ಅನ್ನು ಈ ನೆರೆಹೊರೆಯಲ್ಲಿ ತೆಗೆದುಕೊಂಡರೆ ಆದ್ದರಿಂದ ಇದು ಆದ್ದರಿಂದ ನೀವು ಈಗ ಈ ನೆರೆಹೊರೆಯಲ್ಲಿ ಯಾವುದೇ ಬಿಂದುವನ್ನು ತೆಗೆದುಕೊಂಡರೆ ಮೌಲ್ಯವು ಅಥವಾ ಈ ನ ಮೌಲ್ಯದ ವ್ಯತ್ಯಾಸ ಮತ್ತು ಮೈನಸ್ ಈ ಹೌದು ಇದು ಇಲ್ಲಿದೆ ಆದ್ದರಿಂದ ನಾನು ಅದನ್ನು ಬರೆಯುತ್ತೇನೆ ಆದ್ದರಿಂದ ಆ ವ್ಯತ್ಯಾಸವು ಕಡಿಮೆ ಇರುತ್ತದೆ ಮತ್ತು ಈ ಕಾರ್ಯವನ್ನು ಗೆ ಸಮಾನವಾಗಿದ್ದಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಆದ್ದರಿಂದ ಕಾರ್ಯದ ಮಿತಿಯನ್ನು ಈ ಪಾಯಿಂಟ್ ನಲ್ಲಿ ವ್ಯಾಖ್ಯಾನಿಸಿ ಕಾರ್ಯವನ್ನು ನಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಮತ್ತು ಆದ್ದರಿಂದ ಇಲ್ಲಿ ಗೆ ಸಮಾನವಾಗಿರುತ್ತದೆ ಎಂದು ಹೊರಗಿಡಲಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಈವ್ಯತ್ಯಾಸವನ್ನು ಮಾಡಲು ಸಾಧ್ಯವಾದರೆ ಇಲ್ಲಿ ಈ ವ್ಯತ್ಯಾಸವು ಈಸುತ್ತಲಿನ ಸಣ್ಣ ನೆರೆಹೊರೆಯನ್ನು ಪರಿಗಣಿಸುವ ಮೂಲಕ ನಾವು ಈ ವ್ಯತ್ಯಾಸವನ್ನು ಸಣ್ಣದಾಗಿ ಮಾಡಲು ಸಾಧ್ಯವಾದರೆ ಈ ಈ ನ ಮಿತಿಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ x 1 ಕ್ಕೆ ಹೋದಾಗ ಈ ನ ಮಿತಿ ಏನು ಮತ್ತು ಈ ಸಂದರ್ಭದಲ್ಲಿ ಮಿತಿ 4 ಎಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಮತ್ತು ಈಗ ಈ ವಿಧಾನವನ್ನು ಬಳಸುವುದರಿಂದ ಇದು ನಿಜವಾಗಿಯೂ ಈ ಫಂಕ್ಷನ್ ಕಾರ್ಯ ನ ಮಿತಿಯಾಗಿದೆ ಎಂದು ಆದ್ದರಿಂದ ನಾವು ಏನು ತೋರಿಸಬೇಕು ಒಂದು ಗೆ ಒಂದು ಆದ್ದರಿಂದ ಇದು 1 ರ ಸುತ್ತಮುತ್ತಲಿನ ನೆರೆಹೊರೆಯಾಗಿದೆ ನಾವು ಈ ನೆರೆಹೊರೆಯಿಂದ ಯಾವುದೇ ಬಿಂದುವನ್ನು ತೆಗೆದುಕೊಂಡರೆ ಇದು ಈ ಎಂದು ಸೂಚಿಸುತ್ತದೆ ಆದ್ದರಿಂದ ಇದನ್ನು ಸಾಬೀತುಪಡಿಸಲು ನಾವು ಆದ್ದರಿಂದ ಈ ಮಾಡ್ಯುಲಸ್ ಆದ್ದರಿಂದಎಲ್ಲ ಈ ನೆರೆಹೊರೆಯ ಅನ್ನು ಪೂರೈಸುತ್ತದೆ ಆದ್ದರಿಂದ ಇಲ್ಲಿ 3 ಇತ್ತು ಆದ್ದರಿಂದ ಮತ್ತು ಈಗ ನಮ್ಮ ಗುರಿ ಏನು ಈ ವ್ಯತ್ಯಾಸವನ್ನು ಕೊಟ್ಟಿರುವ ಎಪ್ಸಿಲಾನ್ ಗಿಂತ ಚಿಕ್ಕದಾಗಿ ಮಾಡುವುದು ಆದ್ದರಿಂದ ನಾವು ಇಲ್ಲಿ ಕಡಿಮೆ ಅಥವಾಸಮಾನ ಎಂದು ಅನ್ನು ಸೆಟ್ ಮಾಡಿದಲ್ಲಿ ನಾವು ಈಗ ಮತ್ತು ನಡುವೆ ಒಂದು ಸಂಬಂಧ ಪಡೆಯಲು ಸಾಧ್ಯ ಆದ್ದರಿಂದ ಬಿಟ್ಟುಕೊಟ್ಟಿದ್ದಕ್ಕಾಗಿ ನಾವು ಈಗ ಆಯ್ಕೆ ಮಾಡಬಹುದು ಈ ವ್ಯತ್ಯಾಸವು ಕಿಂತ ಕಡಿಮೆ ಆಗುವಂತಹದನ್ನು ಆದ್ದರಿಂದ ಸಂಬಂಧ ಏನು ಸಂಬಂಧ 3 ಆದ್ದರಿಂದ ನಾವು ಇದನ್ನು ನೀವು ನೀಡಲಾದ ಕ್ಕೆ ಈ ಡೆಲ್ಟಾ ಕಡಿಮೆ ಅಥವಾ ಗೆ ಸಮನಾಗಿರುವುದನ್ನು ಆರಿಸಿದರೆ ನಂತರ ಯಾವುದಾದರೂ ನಾವು ಈ ಸಂಬಂಧವನ್ನು ಹೊಂದಿದ್ದೇವೆ ನಾವು ಇಲ್ಲಿ ನೋಡಿದ ಈ ವ್ಯತ್ಯಾಸವು ಗಿಂತ ಕಡಿಮೆ ಈ ಸಂಬಂಧದಿಂದಾಗಿ ನಾವು ಈ ಅನ್ನು ಆಯ್ಕೆ ಮಾಡಬಹುದು ಮತ್ತು ನಂತರ ಯಾವಾಗ ಆಗಿರುತ್ತದೋ ಈ ವ್ಯತ್ಯಾಸವು ಈ ಪ್ಲಾಟ್ ನಲ್ಲಿ ನಾವು ಪರಿಸ್ಥಿತಿಯನ್ನು ನೋಡಬಹುದು ಆದ್ದರಿಂದ ಇದು ಒಂದು ಉದಾಹರಣೆಯಾಗಿದೆ ಮತ್ತು ನಲ್ಲಿ ಕ್ರಿಯೆಯ ಮೌಲ್ಯವು 4 ಮತ್ತು ಈಗ ನೀವು ಯಾವುದೇ ನೆರೆಹೊರೆಯನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಉದಾಹರಣೆಗೆ ನಾವು ಇಲ್ಲಿ ಈ ನೆರೆಹೊರೆಯನ್ನು ಆರಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನೆರೆಹೊರೆಯವರು ಮತ್ತೊಮ್ಮೆ ಇದರೊಂದಿಗೆ ಹೊಂದಿಕೆಯಾಗುತ್ತಾರೆ ಆದ್ದರಿಂದ ಸಾಮಾನ್ಯವಾಗಿ ಇದು ಚಿಕ್ಕದಾಗಿದ್ದಾಗ ಅದು ಚಿಕ್ಕದಾಗಿದೆ ಮತ್ತು ದೊಡ್ಡದಾದಾಗ ಆ ಹಂತದ ಸುತ್ತಲೂ ನಾವು ದೊಡ್ಡ ನೆರೆಹೊರೆಯನ್ನು ಹೊಂದಬಹುದು ಆದ್ದರಿಂದ ಉದಾಹರಣೆಗೆ ಇಲ್ಲಿ ನಾವು ಈ ಹಂತದ 4 ರ ದೊಡ್ಡ ನೆರೆಹೊರೆಯನ್ನು ಆರಿಸಿದ್ದೇವೆ ಮತ್ತು ಅದಕ್ಕೆ ಅನುಗುಣವಾಗಿ ಇದು ಕೂಡ ದೊಡ್ಡದಾಗಿದೆ ಆದ್ದರಿಂದಈ ಎಲ್ಲಾ ಈ ನೆರೆಹೊರೆಯಲ್ಲಿರುವಈ ಸಂಬಂಧವನ್ನು ಮೈನಸ್ 4 ನ ಕ್ರಿಯೆಯ ವ್ಯತ್ಯಾಸವು ಕಿಂತ ಕಡಿಮೆ ಎಂದು ಈ ಸಂಬಂಧವನ್ನು ಪೂರೈಸುತ್ತದೆ ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ ಮಿತಿಯ ಅಸ್ತಿತ್ವದಲ್ಲಿ ಇಲ್ಲದಿದ್ದಕ್ಕೆ ಏನಾಗುತ್ತದೆ ಉದಾಹರಣೆಗೆ ಈ ಸಂದರ್ಭದಲ್ಲಿ ಮಿತಿಯನ್ನು ಸಮೀಪಿಸುತ್ತಿದ್ದಂತೆ ಬಲ ಭಾಗ ಅಥವಾಎಡ ಭಾಗ ಗೆ ಸಮವಲ್ಲ ಮತ್ತು ನಾವು ಈ ನೆರೆಹೊರೆಯನ್ನು ಪಡೆಯಲು ಪ್ರಯತ್ನಿಸಿದರೆ ಏನಾಗುವುದೆಂದು ಭಾವಿಸಿದರೆ ಇಲ್ಲಿ ಮತ್ತು ಈ ಸುಮಾರು ಅನುಗುಣವಾದ ನೆರೆಹೊರೆಯ ಎಂಬುದನ್ನು ಅಸ್ತಿತ್ವದಲ್ಲಿ ಇದೆಯೇ ಅಥವಾ ಇಲ್ಲವೇ ಆದ್ದರಿಂದ ಇಲ್ಲಿ ಉದಾಹರಣೆಗೆ ಇದು ನೆರೆಹೊರೆಯಾಗಿದೆ ಆದರೆ ಈ ನ ಯಾವುದೇ ನೆರೆಹೊರೆಯಿಲ್ಲ ಎಂದು ನಾವು ಈ ಸಂದರ್ಭದಲ್ಲಿ ನೋಡುತ್ತೇವೆ ನೀವು ತೆಗೆದುಕೊಳ್ಳುವ ಯಾವುದೇ ಸಣ್ಣ ನೆರೆಹೊರೆ ಮತ್ತು ಇದರಯಾವುದೇ ನಡುವೆ ಕಾರ್ಯ ಮೌಲ್ಯ ಮತ್ತು ಈ ಮಿತಿಯ ನಡುವಿನ ವ್ಯತ್ಯಾಸವು ಇಲ್ಲಿ ಇದಕ್ಕಿಂತ ಹೆಚ್ಚಾಗುತ್ತದೆ ಆದ್ದರಿಂದ ನೀವು ಈ ನೆರೆಹೊರೆಯಲ್ಲಿ ಯಾವುದೇ ಬಿಂದುವನ್ನು ಇಲ್ಲಿ ಮತ್ತು ನಂತರ ತೆಗೆದುಕೊಳ್ಳುತ್ತೀರಿ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಲ್ಲಿ ಮತ್ತು ಈ ನಡುವಿನ ವ್ಯತ್ಯಾಸವು ನೀಡಿದ್ದ ಕ್ಕಿಂತ ಹೆಚ್ಚಾಗುತ್ತದೆ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಈ ಸುತ್ತಲೂ ನೆರೆಹೊರೆ ಇರುವ ಸಾಧ್ಯತೆ ನಮಗೆ ಇಲ್ಲ ಆದ್ದರಿಂದ ಈ ಈ ನೆರೆಹೊರೆಯಿಂದ ಎಲ್ಲಿದ್ದರೂ ನೀಡಲಾಗಿರುವಂತೆ ಪರಿಸ್ಥಿತಿಯಲ್ಲಿ ಮೈನಸ್ ಕಡಿಮೆ ವ್ಯತ್ಯಾಸವು ಇರುವಂತಹ ಯಾವುದೇ ಅಸ್ತಿತ್ವದಲ್ಲಿಲ್ಲ ಮತ್ತೆ ನೆನಪಿಸಿಕೊಳ್ಳಿ ಮಿತಿಯ ಅಸ್ತಿತ್ವದ ಆ ಮಿತಿಯನ್ನು x x ಗೆ ಹೋಗುತ್ತದೆ ಆಗಿತ್ತು L ಗೆ ಸಮಾನ ಏನೂ ಇಲ್ಲ ಮತ್ತು ಇದರರ್ಥ ಪ್ರತಿ ನೆರೆಹೊರೆಯ ಆದ್ದರಿಂದ ಇದು ಪ್ರತಿ ನೆರೆಹೊರೆಯ ಪ್ರತಿನಿಧಿಸುತ್ತದೆ ಅಲ್ಲಿ ಕೆಲವು ನೆರೆಹೊರೆಯ ಅಸ್ತಿತ್ವದಲ್ಲಿ ಈ ನೆರೆಹೊರೆಯ ಗೆ ಸೇರಿದಂತೆ ನ ನೆರೆಹೊರೆಯಲ್ಲಿ ಇದೆ ಆದ್ದರಿಂದ ಎರಡು ಅಸ್ಥಿರಗಳ ಕಾರ್ಯಗಳ ಮಿತಿ ನಾವು ಈಗ ಚರ್ಚಿಸುತ್ತೇವೆ ಆದ್ದರಿಂದ ಇದು ಇಲ್ಲಿ ಈ ಸಾಮಾನ್ಯ ವ್ಯಾಖ್ಯಾನದ ಮುಂದುವರಿಕೆಯಾಗಿದೆ ಆದ್ದರಿಂದ ಈ ಬಹುಶಃ ಎರಡು ಆಯಾಮದ ಸಮತಲದಲ್ಲಿ ಸೂಚಿಸುತ್ತದೆ ಉದಾಹರಣೆಗೆ ಸಮತಲದಲ್ಲಿ ಮತ್ತು ಮತ್ತೆ ಮಿತಿಯ ವ್ಯಾಖ್ಯಾನವನ್ನು ಸಾಮಾನ್ಯೀಕರಣಕ್ಕಾಗಿ ಈ ವ್ಯಾಖ್ಯಾನವನ್ನು ಒಯ್ಯಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾವುತೆಗೆದುಕೊಳ್ಳಬಹುದು ಕ್ರಿಯೆಯಾಗಿ ಎರಡು ಅಸ್ಥಿರ ಡೊಮೇನ್ D ವ್ಯಾಖ್ಯಾನಿಸಲಾಗಿದೆ ಮತ್ತು ಈ P ಬಿಂದು D ಇರಲಿ ಇದನ್ನು ಒಂದು ನಿರ್ದಿಷ್ಟ ರಿಯಲ್ ಸಂಖ್ಯೆಯ ಇಪ್ಸಿಲಾನ್ ಸಣ್ಣ ಆದಾಗ್ಯೂ ನಾವು ಕಾಣಬಹುದು ನಿಜವಾದ ಸಂಖ್ಯೆ ಇಂತಹ ಪ್ರತಿ ಪಾಯಿಂಟ್ ನೆರೆಯಲ್ಲಿರುವ ಈ ಪಾಯಿಂಟ್ ದಲ್ಲಿ ಇದು ತೃಪ್ತಿ ಪಡಿಸುತ್ತದೆನಂತರ ಅನ್ನು ಮಿತಿ ಎಂದು ಹೇಳುತ್ತೇವೆ ಈ ಮೈನಸ್ ಎಲ್ಲೆಲ್ಲಿ ಈ ಇಪ್ಸಿಲಾನ್ ಗಿಂತ ಕಡಿಮೆಯಾಗಿರುತ್ತದೆಯೋ ಈ ಡೆಲ್ಟಾ ನಾಟ್ ನಾಟ್ ನೆರೆಹೊರೆಯಲ್ಲಿ ಬೀಳುತ್ತವೆ ಆದ್ದರಿಂದ ಕೊಟ್ಟಿರುವ ಎಪ್ಸಿಲಾನ್ಗಾಗಿ ನಾವು ಅಂತಹ ಡೆಲ್ಟಾವನ್ನು ಕಂಡುಕೊಳ್ಳಬಹುದು ನಂತರ ಸೆಲ್ ಮಿತಿ ಎಂದು ನಾವು ಕರೆಯುತ್ತೇವೆ ಮತ್ತೆ ಕಾರ್ಯವನ್ನು ಈ ಮಿತಿಯ ಅಸ್ತಿತ್ವಕ್ಕಾಗಿ ನಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಮತ್ತು ಆದ್ದರಿಂದ ಗೆ ಸಮಾನವಾಗಿರುತ್ತದೆ ಎಂಬುದನ್ನು ನಾವು ಇದನ್ನು ಹೊರಗಿಡಬಹುದು ಮತ್ತು ನಂತರ ಈ ನೈಜ ಸಂಖ್ಯೆ ಗಳಿಂದ ಫಂಕ್ಷನ್ ನ ಮಿತಿಯನ್ನು ಎಂದು ಕರೆಯಲಾಗುತ್ತದೆ ಸಾಂಕೇತಿಕವಾಗಿ ನಾವು ಮತ್ತೆ ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಎರಡು ವೇರಿಯಬಲ್ಗಳಿಂದ ತೆಗೆದುಕೊಂಡರೆ ವಿಧಾನ ಬಳಸಿಕೊಂಡು ಈ ಮಿತಿ 0 ಎಂದು ನಾವು ಸಾಬೀತುಪಡಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಹೇಗೆ ಮುಂದುವರಿಯುತ್ತೇವೆ ಈಗ ಏಕೆಂದರೆ ಈ ಕಾರ್ಯವನ್ನು ವ್ಯಾಖ್ಯಾನಿಸಲಾಗಿಲ್ಲ ಮತ್ತು ನಾವು ಈ ವ್ಯತ್ಯಾಸವನ್ನು ಪರಿಗಣಿಸುತ್ತೇವೆ ಆಗುವ ಕ್ರಿಯೆಯ ವ್ಯತ್ಯಾಸ ಸೀಮಿತಗೊಳಿಸುವ 0 ಮೌಲ್ಯಕ್ಕಿಂತ ಕಡಿಮೆ ನಾವು ಈಗ ಈ ವ್ಯತ್ಯಾಸದೊಂದಿಗೆ ಪ್ರಾರಂಭಿಸಿದರೆ ಇದು ಏಕೆಂದರೆ ಇದು ಸಕಾರಾತ್ಮಕವಾಗಿರುತ್ತದೆ ಮತ್ತು ನ ಸಂಪೂರ್ಣ ಮೌಲ್ಯವಾಗಿರುತ್ತದೆ ಮತ್ತು ಈ ಮೌಲ್ಯ ಯಾವಾಗಲೂ ಮತ್ತು ನಡುವೆ ಇರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು ಈ ಪ್ರಮಾಣವನ್ನು 1 ರಿಂದ ಸುತ್ತುವರೆದಿದೆ ಆದ್ದರಿಂದ ಇದು 1 ಕ್ಕೆ ಸಮನಾಗಿರುತ್ತದೆ ಇದರರ್ಥ ಈ ವ್ಯತ್ಯಾಸವು ಗೆ ಸಮನಾಗಿರುತ್ತದೆ ಮತ್ತು ನಮಗೆ ತಿಳಿದಿರುವಂತೆ ಈ ಮಿತಿಯನ್ನು ಈ ನೆರೆಹೊರೆಯು ಆದ್ದರಿಂದಈ ನೆರೆಹೊರೆಯ ಅಥವಾ ಬದಲಿಗೆ ನ ನೆರೆಹೊರೆಯ ಏನು ಅದು ಅಥವಾ ಆದ್ದರಿಂದ ನಾವು ಈ ಅಸಮಾನತೆಯನ್ನು ಅಲ್ಲಿ ಬಳಸಬಹುದು ಆದ್ದರಿಂದ ಈ ನೆರೆಹೊರೆಯಲ್ಲಿ ಕ್ಕಿಂತ ಕಡಿಮೆ ಇದೆ ಮತ್ತು ನಾವು ಕೊಟ್ಟಿರುವ ದನ್ನು ಹೊಂದಿಸಲು ಬಯಸುತ್ತೇವೆ ಈ ವ್ಯತ್ಯಾಸವು ಕಡಿಮೆ ಮತ್ತು ನಾವು ಅಸಮಾನತೆಯನ್ನು ಪೂರೈಸುವಂತಹ ವನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ನೀವು ಇಲ್ಲಿ ಈ ವ್ಯತ್ಯಾಸ ಕಿಂತ ಕಡಿಮೆ ಮಾಡಲು ಬಯಸಿದರೆ ನಂತರಈ ಮತ್ತು ಸಂಬಂಧವನ್ನು ನಾವು ಪಡೆಯಬಹುದು ಆದ್ದರಿಂದ ಆರಿಸಿದರೆ ನೀವು ಎಂದು ನಂತರ ನಾವು ಮಿತಿಯನ್ನು ಈ ವ್ಯತ್ಯಾಸವನ್ನು ಕಡಿಮೆ ಎಂದು ಮಾಡಿದ ಹೆಚ್ಚು ಇದು ತೃಪ್ತಿನೀಡಲಾಗಿದೆ ಆದ್ದರಿಂದ ಇಲ್ಲಿ ನೀಡಿರುವ ಗೆ ನೀವು ನಂತರ ಫಂಕ್ಷನ್ ಕಾರ್ಯನ ಮೌಲ್ಯ ಮತ್ತು ಅದರ ಸೀಮಿತಗೊಳಿಸುವ ಮೌಲ್ಯ ಗಳ ಈ ವ್ಯತ್ಯಾಸವು ಕಡಿಮೆ ಇರುತ್ತದೆ ಆದ್ದರಿಂದ ಇಲ್ಲಿ ಇದು ಕಡಿಮೆ ಇರುತ್ತದೆ ನಾವು ಯನ್ನು ಈ ನೆರೆಹೊರೆಯಿಂದ ತೆಗೆದುಕೊಂಡರೆ ಇದು ಕಡಿಮೆ ಇರುತ್ತದೆ ಆದ್ದರಿಂದ ಇದನ್ನು ಮತ್ತೆ ನೆನಪಿಸಿಕೊಳ್ಳುವುದಕ್ಕಾಗಿ ನಾವು ಯಾವುದೇ ಪಾಯಿಂಟ್ ದಲ್ಲಿ ಫಂಕ್ಷನ್ ಕಾರ್ಯ ನ ನಡುವಿನ ಮೌಲ್ಯ ಮತ್ತು ಅದರ ಸೀಮಿತ ಮೌಲ್ಯದ ವ್ಯತ್ಯಾಸದೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ಹೇಗಾದರೂ ನಾವು ಈ ವ್ಯತ್ಯಾಸವನ್ನು ಈ ಸಂದರ್ಭದಲ್ಲಿ ಪಾಯಿಂಟ್ ನ ನೆರೆಹೊರೆಯಿಂದ ಅದು ಈ ಸಂದರ್ಭದಲ್ಲಿ ಪಾಯಿಂಟ್ ನಾವು ಈ ಡೆಲ್ಟಾ ಅಸಮಾನತೆಯನ್ನು ಬಳಸುವಂತೆ ಬರೆಯಬೇಕು ಮತ್ತು ಒಮ್ಮೆ ನಾವು ವನ್ನು ತಲುಪಿದ ನಂತರ ನಾವು ಇದು ಕ್ಕಿಂತ ಕಡಿಮೆ ಅಥವಾ ಸಮನಾಗಿರುವಂತೆ ನಾವು ಹೊಂದಿಸಬಹುದು ಏಕೆಂದರೆ ನಾವು ಈ ವ್ಯತ್ಯಾಸವನ್ನು ಮಾಡಲು ಬಯಸುತ್ತೇವೆ ಫಂಕ್ಷನ್ ಕ್ರಿಯೆ ಮತ್ತು ಈ ಸೀಮಿತಗೊಳಿಸುವ ಮೌಲ್ಯದ ಈ ವ್ಯತ್ಯಾಸವು ಕ್ಕಿಂತ ಕಡಿಮೆ ಆದ್ದರಿಂದ ಈ ವ್ಯತ್ಯಾಸದಿಂದ ಕೊಟ್ಟಿರುವ ಗೆ ಒಂದು ಅಸ್ತಿತ್ವದಲ್ಲಿದೆ ಎಂದು ನಾವು ಹೇಳಬಹುದು ಸಂಬಂಧವೆಂದರೆ ಅದು ಎಂದು ಆಗಿದೆ ಆದ್ದರಿಂದ ನಾವು ಸಾಬೀತುಪಡಿಸಬೇಕಾದ ಮತ್ತೊಂದು ಉದಾಹರಣೆ ಈ ಎಂದು ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ಫಂಕ್ಷನ್ ಕಾರ್ಯ ಆದಾಗ ಕಾರಣಕ್ಕಾಗಿ ವಿವರಿಸಲಾಗಿಲ್ಲ ಆದ್ದರಿಂದ ಇದು 0 ಆಗುತ್ತದೆ ಆದರೆ ಈ ಮಿತಿ 0 ಎಂದು ನಾವು ಈಗ ಸಾಬೀತುಪಡಿಸುತ್ತೇವೆ ನಾವು ಇಲ್ಲಿ ನೇರವಾಗಿ ಇಂದ ಬದಲಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇದು 0 ಮತ್ತು ನಂತರ 0 ಯಂತೆ ಇರುತ್ತದೆ ಮತ್ತು ಅಂತಹ ಸಂದರ್ಭದಲ್ಲಿ ನಾವು ಅನ್ವಯಿಸಬಹುದಾದ ಒಂದು ವೇರಿಯೇಬಲ್ ನ L Hospital ನಿಯಮ ಇಲ್ಲ L Hospital ನಿಯಮ ಹೇಳುತ್ತದೆ ಏನೆಂದರೆ ವ್ಯುತ್ಪನ್ನ ದ ಈ ಮಿತಿ ಉತ್ಪನ್ನಗಳ ಅನುಪಾತದ ಮಿತಿಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದರೆ ಇಲ್ಲಿ ನಾವು ಮತ್ತು ನ ಮೌಲ್ಯವನ್ನು ನೇರವಾಗಿ ಈ ಅಭಿವ್ಯಕ್ತಿಯಲ್ಲಿ ಬದಲಿಸಲಾಗುವುದಿಲ್ಲ ಆದ್ದರಿಂದ ಈ ಮಿತಿ ವಿಧಾನವನ್ನು ಮತ್ತೆ ಬಳಸಿಕೊಂಡು 0 ಎಂದು ನಾವು ಸಾಬೀತುಪಡಿಸುತ್ತೇವೆ ಆದ್ದರಿಂದ ನಾವು ಮತ್ತು ಹಿಂದಿನ ಉದಾಹರಣೆಯಂತೆ ನಾವು ಮತ್ತೆ ಕ್ರಿಯೆಯ ನಡುವಿನ ಈ ವ್ಯತ್ಯಾಸ ಎಂದು ಪರಿಗಣಿಸುತ್ತೇವೆ ಮತ್ತು ಈಗ ಆದ್ದರಿಂದ ಇದು ಗೆ ಸಮಾನವಾಗಿರುತ್ತದೆ ಮತ್ತು ಈಗ ಇದು ಸಕಾರಾತ್ಮಕವಾಗಿದೆ ಆದ್ದರಿಂದ ನಾವು ಮೂಲತಃ ಮತ್ತು ಈಗ ನೆರೆಹೊರೆಯ ಅಸಮಾನತೆಯ ದೃಷ್ಟಿಯಿಂದ ನೀವು ಎಲ್ಲವನ್ನೂ ಬರೆಯಲು ಬಯಸುವ ಗುರಿ ಒಂದೇ ಆಗಿರುತ್ತದೆ ಏಕೆಂದರೆ ಪಾಯಿಂಟ್ ಈ ಸಂದರ್ಭದಲ್ಲಿ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಮತ್ತು ವರ್ಗ ಮೂಲ ಇರುತ್ತದೆ ಆದ್ದರಿಂದ ನಾವು ಈಗ ಈ ಅಭಿವ್ಯಕ್ತಿಯನ್ನು ರೂಪದಲ್ಲಿ ಪರಿವರ್ತಿಸುತ್ತೇವೆ ಆದ್ದರಿಂದ ನಾವು ಈಗ ಇಲ್ಲಿ ಗಮನಿಸುತ್ತೇವೆ ಈ ಅಸಮಾನತೆಯನ್ನು ನೀವು ತೆಗೆದುಕೊಂಡರೆ ಅದು ಯಾವಾಗಲೂ 0 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಏಕೆಂದರೆ ಇಲ್ಲಿರುವ ಚೌಕ ದ ಕಾರಣ ಮತ್ತು ನಾವು ಇಲ್ಲಿ ಏನು ಪಡೆಯುತ್ತೇವೆ ಅದು ಆಗಿದೆ ಇದು ಈ ಮತ್ತು ನಂತರ ಇಲ್ಲಿ ನೀವು ಗಿಂತ ಹೆಚ್ಚು ಹೊಂದಿರುತ್ತೀರಿ ನಾವು ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು 2 ಅನ್ನು ಹೊಂದಿದ್ದೇವೆ ಮತ್ತು ಈ 2 ಪಟ್ಟು ಗಿಂತ ದೊಡ್ಡದಾಗಿದೆ ಮತ್ತು ಇದು ಗಿಂತ ದೊಡ್ಡದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯು ಯ ಸಂಪೂರ್ಣ ಮೌಲ್ಯಕ್ಕಿಂತದೊಡ್ಡದಾಗಿದೆ ಎಂದು ನಾವು ಈ ಅಸಮಾನತೆಯನ್ನು ಬಳಸಬಹುದು ಈ ಸಂಬಂಧವನ್ನು ಹೊಂದಿರುವ ನಾವು ಈಗ ಈ ದೊಡ್ಡ ಪ್ರಮಾಣದ ಭಾಗಿಸು ಪ್ರಮಾಣದಿಂದ ಬದಲಾಯಿಸಬಹುದು ಆದ್ದರಿಂದ ಇಲ್ಲಿ ಈಗ ನಾವು ಮತ್ತು ಈ ಡೆಲ್ಟಾದ ಈ ನೆರೆಹೊರೆಯನ್ನು ನಾವು ಮತ್ತೆ ಪರಿಗಣಿಸಿದ್ದೇವೆ ಆದ್ದರಿಂದ ಕನಿಷ್ಠ ಯ ನೆರೆಹೊರೆಯಲ್ಲಿ ಎಂದು ನಾವು ಹೇಳಿದ್ದೇವೆ ಮತ್ತು ಈಗ ನಾವು ಈ ವ್ಯತ್ಯಾಸವು ಎಪ್ಸಿಲಾನ್ ಗಿಂತ ಕಡಿಮೆಯಿದೆ ಎಂದು ಹೇಳಲು ಬಯಸುತ್ತೇವೆ ಆದ್ದರಿಂದ ಮತ್ತೆ ನಾವು ಅದೇ ಕಲ್ಪನೆಯನ್ನು ಬಳಸುತ್ತೇವೆ ಆದ್ದರಿಂದ ಇಲ್ಲಿ ಅದು ಗೆ ಸಮಾನಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ನಾವು ವು ಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಎಂಬ ಈ ಸಂಬಂಧವನ್ನು ಆರಿಸಿದರೆ ಈ ಅಭಿವ್ಯಕ್ತಿ ಕಾರ್ಯ ಮತ್ತು ಸೀಮಿತಗೊಳಿಸುವ ಮೌಲ್ಯದ ನಡುವಿನ ವ್ಯತ್ಯಾಸವು ಗಿಂತ ಕಡಿಮೆ ಎಂದು ಆಗಿರುತ್ತದೆ ಆದ್ದರಿಂದ ಕೊಟ್ಟಿದ್ದ ಕ್ಕಾಗಿ ನಾವು ವು ಗೆ ಸಮಾನ ಅಥವಾ ಅದಕ್ಕಿಂತ ಕಡಿಮೆ ಯಾವುದನ್ನಾದರೂ ಆರಿಸಿದರೆ ನಂತರ ಕಾರ್ಯ ಮೌಲ್ಯ ಮತ್ತು ಅದರ ಸೀಮಿತಗೊಳಿಸುವ ಮೌಲ್ಯದ ನಡುವಿನ ವ್ಯತ್ಯಾಸವು ಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ನೀಡಲಾಗಿದ್ದ ಗೆ ಕ್ಕಿಂತ ಕಡಿಮೆ ಇರುವ ನೀಡಲಾಗಿದೆಯೆಂದರೆ ನಂತರ ಕಾರ್ಯ ಮೌಲ್ಯ ಮತ್ತು ಮೈನಸ್ ಸೀಮಿತಗೊಳಿಸುವ ಮೌಲ್ಯ ಈ ವ್ಯತ್ಯಾಸವು ಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಈಗ ತೀರ್ಮಾನಿಸಲು ಆದ್ದರಿಂದ ನಾವು ಎರಡು ಅಸ್ಥಿರಗಳ ಕಾರ್ಯಗಳನ್ನು ಮುಖ್ಯವಾಗಿ ಕುರಿತು ಚರ್ಚಿಸಿದ್ದೇವೆ ಆದ್ದರಿಂದ ಇಲ್ಲಿ x ಮತ್ತು y ಅವು ಸ್ವತಂತ್ರ ವೇರಿಯಬಲ್ ಆದ್ದರಿಂದ ಅವುಗಳು ಯಾವುದೇ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇದು ಈ ಕ್ರಿಯಾತ್ಮಕ ಮೌಲ್ಯವನ್ನು ಅರ್ಥೈಸುವ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಮತ್ತು ಅಂತಹ ಕಾರ್ಯಗಳು xyz ಸಮತಲದಲ್ಲಿ ಮೇಲ್ಮೈಯನ್ನು ಪ್ರತಿನಿಧಿಸುತ್ತವೆ ಎಂದು ನಾವು ನೋಡಿದ್ದೇವೆ ನಾವು ಮಿತಿಯ ವ್ಯಾಖ್ಯಾನವನ್ನು ನಿರ್ದಿಷ್ಟವಾಗಿ ವ್ಯಾಖ್ಯಾನವನ್ನು ಕೂಡ ಚರ್ಚಿಸಿದ್ದೇವೆ ಇದು ಕೊಟ್ಟಿರುವ ಸಂಖ್ಯೆ L ಮಿತಿಯಾಗಿದೆ ಎಂದು ಹೇಗಾದರೂ ಸಾಬೀತುಪಡಿಸಲು ಬಹಳ ಉಪಯುಕ್ತವಾಗಿದೆ ಈ ವಿಧಾನದ ಸಹಾಯದಿಂದ ನಾವು ಕೇವಲ ಮಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಮಿತಿಯ ಬಗ್ಗೆ ನಮಗೆ ಸ್ವಲ್ಪ ಆಲೋಚನೆ ಇದ್ದರೆ ಈ ವಿಧಾನವನ್ನು L ಮಿತಿ ಎಂದು ಪರಿಶೀಲಿಸಲು ಬಳಸಬಹುದು ಏಕೆಂದರೆ ನಾವು ಎರಡು ಅಸ್ಥಿರಗಳ ಕಾರ್ಯಗಳನ್ನು ಹೊಂದಿರುವಾಗ ಈ ಎರಡು ವೇರಿಯೇಬಲ್ನ ಸಂದರ್ಭದಲ್ಲಿ ನಾವು ಈಗ ಏನು ಗಮನಿಸುತ್ತೇವೆ ನಂತರ xy ಸಮತಲದಲ್ಲಿ ಒಂದು ನಿರ್ದಿಷ್ಟ ಬಿಂದುವನ್ನು ತಲುಪುವ ಹಲವಾರು ಭಾಗಗಳಿವೆ ಮತ್ತು ಇದು ಒಂದು ವೇರಿಯೇಬಲ್ ಸಂದರ್ಭದಲ್ಲಿ ನಾವು ನೋಡಿದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಅಲ್ಲಿ ಎರಡು ಭಾಗಗಳಿವೆ ಒಂದು ಬಲಭಾಗದಿಂದ ಎಡಭಾಗದಿಂದ ಒಂದು ಮತ್ತು ನಾವು ಬಲಭಾಗದಿಂದ ಮತ್ತು ಎಡಭಾಗದಿಂದ ಮಿತಿಯನ್ನು ಪಡೆಯುತ್ತಿದ್ದೆವು ಮತ್ತು ನಂತರ ಅವೆರಡೂ ಸಮಾನವಾಗಿದ್ದರೆ ಮಿತಿ ಅಸ್ತಿತ್ವದಲ್ಲಿದೆ ಎಂದು ನಾವು ಹೇಳುತ್ತೇವೆ ಆದರೆ ಈಗ ಈ ಸಂದರ್ಭದಲ್ಲಿ ನೀವು ಹಲವಾರು ದಿಕ್ಕುಗಳಿಂದ ಒಂದು ನಿರ್ದಿಷ್ಟ ಬಿಂದುವನ್ನು ಸಮೀಪಿಸಬಹುದಾಗಿರುವುದರಿಂದ ಈ ಸೀಮಿತಗೊಳಿಸುವ ಪ್ರಕ್ರಿಯೆಯಲ್ಲಿ ಅನಂತವಾಗಿ ಅನೇಕ ಭಾಗಗಳು ಭಾಗಿಯಾಗಿರುವುದರಿಂದ ಕೆಲವು ಹಾದಿಯಲ್ಲಿ ಸಾಗಲು ಸಾಧ್ಯವಿಲ್ಲ ಆದ್ದರಿಂದಈ ವಿಧಾನವು ಮಿತಿಯ ಬಗ್ಗೆ ನಮಗೆ ಸ್ವಲ್ಪ ಆಲೋಚನೆ ಇದ್ದ ನಂತರ ತುಂಬಾ ಉಪಯುಕ್ತವಾಗಿರುತ್ತದೆ ಮತ್ತು ನಂತರ ಮಿತಿಯ ಈ ಮೌಲ್ಯವನ್ನು ಇದು ನಿಜವಾಗಿಯೂ ಮಿತಿ ಎಂದು ಸಾಬೀತುಪಡಿಸಲು ಬಳಸಬಹುದು ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ಮಿತಿಗಳ ಬಗ್ಗೆ ನಿರ್ದಿಷ್ಟವಾಗಿ ಮಿತಿಯ ಮೌಲ್ಯಮಾಪನದ ಬಗ್ಗೆ ನಾವು ಕಲಿಯುತ್ತೇವೆ ಇವುಗಳು ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಮತ್ತು